ಲೇಸರ್ ನಲ್ಲಿ ಪ್ರಚೋದಿತ ಹೊರಸೂಸುವಿಕೆ ಮತ್ತು ಬೆಳಕಿನ ವರ್ಧನೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಐನ್ಸ್ಟೈನ್ ನ A ಮತ್ತು B ಗುಣಾಂಕಗಳನ್ನು ಚರ್ಚಿಸಿದ್ದೇವೆ ಮತ್ತು E1 ಮತ್ತು E2 ಶಕ್ತಿಗಳೊಂದಿಗೆ 1 ಮತ್ತು 2 ಎರಡು ಶಕ್ತಿಯ ಮಟ್ಟಗಳಿದ್ದರೆ ಕಲಿತಿದ್ದೇವೆ ಮತ್ತು ಕೆಳ ಹಂತದಲ್ಲಿರುವ ಪರಮಾಣುಗಳ ಸಂಖ್ಯೆ N1 ಮತ್ತು ಮೇಲಿನ ಹಂತವು N2 ಆಗಿರುತ್ತದೆ ನಂತರ ಪರಮಾಣುಗಳು ಕೆಳಮಟ್ಟಕ್ಕೆ ಬರುವ ದರ A21B21uTN2B12uTN1 ಗೆ ಸಮಾನವಾಗಿರುತ್ತದೆ ಮತ್ತು dN1dt dN2dt ಗೆ ಸಮಾನವಾಗಿರುತ್ತದೆ ಏಕೆಂದರೆ ಒಟ್ಟು ಪರಮಾಣುಗಳ ಸಂಖ್ಯೆ ಒಂದೇ ಆಗಿರುತ್ತದೆ ಇಂದಿನಿಂದ ನಾನು 1 ಮತ್ತು 2 ಅನ್ನು ಬಿಡಲು ಹೋಗುತ್ತೇನೆ ನಾವು ಎರಡು ಹಂತಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ತಿಳಿದುಬಂದಿದೆ ಮತ್ತು B12 B21 ರಂತೆಯೇ ಇದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಾನು ಇದನ್ನು B ಎಂದು ಕರೆಯಲಿದ್ದೇನೆ ಮತ್ತು ಗುಣಾಂಕ A 8πh3Bc3 ಗೆ ಸಮಾನವಾಗಿರುತ್ತದೆ ಗುಣಾಂಕವು ಉನ್ನತ ಮಟ್ಟದ ಜೀವಿತಾವಧಿಗೆ ಸಂಬಂಧಿಸಿದೆ ಎಂದು ನಾವು ಕಲಿತಿದ್ದೇವೆ ಅಂದರೆ ಸರಾಸರಿ ಇದು ಜೀವಿತಾವಧಿಯು ಎಷ್ಟು ಉದ್ದವಾಗಿದೆ ಪರಮಾಣು ಎಷ್ಟು ಸಮಯದವರೆಗೆ ಉನ್ನತ ಮಟ್ಟದಲ್ಲಿ ಉಳಿಯುತ್ತದೆ ಸಮಯ ಮುಂದುವರೆದಂತೆ ವಿಕಿರಣಗೊಳ್ಳುವ ಪರಮಾಣು ಸಂಕೇತಗಳನ್ನು ಅಥವಾ ಬೆಳಕನ್ನು ನೀಡುತ್ತದೆ ಅದು ವೈಶಾಲ್ಯದಲ್ಲಿ ಘಾತೀಯವಾಗಿ ಇಳಿಯುತ್ತದೆ ಮತ್ತು ಈ ಘಾತಾಂಕವು e At ನಂತಿದೆ ಆದ್ದರಿಂದ ಇದು ಸಮಯ 1Aನಲ್ಲಿ E ಅಂಶದಿಂದ ಕಡಿಮೆಯಾಗುತ್ತದೆ ಮತ್ತು ಜೀವಿತಾವಧಿಯನ್ನು ನಾವು 1A ಎಂದು ಕರೆಯುತ್ತೇವೆ ಈ ಎರಡು ಸಂಬಂಧಗಳು ಹೇಗಿದೆ ಇದು ಒಂದು ತರಂಗ ಮತ್ತು ಅದು ಕ್ಷೀಣಿಸುತ್ತಿರುವ ವೈಶಾಲ್ಯವನ್ನು ಹೊಂದಿದೆ ನಾನು ಈ ತರಂಗಕ್ಕೆ ಒಮೆಗಾ ವಿರುದ್ಧ ತೀವ್ರತೆಯನ್ನು ಯೋಜಿಸಿದರೆ ಅಥವಾ ಹೊಸ ಈ ತರಂಗಕ್ಕೆ ವಿರುದ್ಧವಾಗಿ ನಾನು ಯೋಜಿಸಿದರೆ ಅದು ತರಂಗಾಂತರಕ್ಕೆ ಸಂಬಂಧಿಸಿದ ಕೆಲವು ಆವರ್ತನವು ಗರಿಷ್ಠವಾಗಿರುವುದನ್ನು ಇಲ್ಲಿ ನೀಡಲಾಗಿದೆ ಆದರೆ ಇದು ಈ ಅಗಲದ ಆವರ್ತನಗಳನ್ನು ಪೂರ್ಣ ಅಗಲದಲ್ಲಿ ಅರ್ಧದಷ್ಟು A ಹೊಂದಿದೆ ಆದ್ದರಿಂದ ಪವರ್ ಸ್ಪೆಕ್ಟ್ರಮ್ ಎಂದು ನೀವು ಕರೆಯುವ ಅರ್ಧದಷ್ಟು ಗರಿಷ್ಠ ಅಗಲವೂ A ಆಗಿದೆ ಅಂದರೆ ಯಾವ ಆವರ್ತನದಲ್ಲಿ ಯಾವ ತೀವ್ರತೆಯು ಹೊರಬರುತ್ತಿದೆ ಆದ್ದರಿಂದ ಈ ರೀತಿಯ ಮೇಲಕ್ಕೆ ಹೋಗುವುದು ಮತ್ತು ನಾನು ನೀಲಿ ಬಣ್ಣದಲ್ಲಿ ತೋರಿಸಿರುವ ಈ ರೀತಿಯ ಶಿಖರವನ್ನು ನೀವು ನೋಡುವುದು ಅದು ಹೊರಸೂಸುವ ಪರಮಾಣುವಿನಿಂದ ಬೆಳಕು ಹೊರಬರುವಾಗ ನೀವು ಅಳೆಯುವ ತೀವ್ರತೆಯಾಗಿದೆ ಆದ್ದರಿಂದ ಈಗ ನಾವು ಕೆಲವು ಸಂಖ್ಯೆಗಳಿಗೆ ಒಂದು ಭಾವನೆಯನ್ನು ಪಡೆಯೋಣ ಈಗ ನಿರ್ಗಮಿಸಿದ ಸ್ಥಿತಿಯ ಜೀವಿತಾವಧಿ ಅಥವಾ ಪರಮಾಣುವಿನ ಮೇಲಿನ ಸ್ಥಿತಿ 10 8 ರಿಂದ 10 10 ರ ಕ್ರಮದಲ್ಲಿದೆ 10 ಸೆಕೆಂಡುಗಳು ಎಂದು ಹೇಳೋಣ ಆದ್ದರಿಂದ 1τ 10 8 ರಿಂದ 10 10 ಸೆಕೆಂಡ್ ವಿಲೋಮ ಕ್ರಮವಾಗಿರುವುದರಿಂದ A ಗುಣಾಂಕಕ್ಕೆ ಹೋಗುತ್ತದೆ ನಾವು A ಬಗ್ಗೆ ಮಾತನಾಡುತ್ತಿರುವ ರೀತಿಯ ಸಂಖ್ಯೆ ಇದು B ಗುಣಾಂಕದ ಬಗ್ಗೆ ಹೇಗೆ A 8πh3c3ಯಂತೆ B ಗೆ ಸಂಬಂಧಿಸಿದೆ ಆದ್ದರಿಂದ B 10 8 ರಿಂದ 10 10 ರ ಕ್ರಮದ Ac38πh3 ಆಗಿದೆ ಆದ್ದರಿಂದ ನಾವು 109c33 ಅನ್ನು ತೆಗೆದುಕೊಳ್ಳೋಣ 38π 25 ಪಟ್ಟು h ನ ಕ್ರಮವು 10 34 ರ ಕ್ರಮದಲ್ಲಿದೆ 500 ನ್ಯಾನೋ ಮೀಟರ್ ಇದು 109 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು 53 ನ್ಯಾನೊ 10 9 ಮೀಟರ್ ಅಥವಾ 10 27 ಬಾರಿ 106 ಅಂದರೆ 500 ಘನವನ್ನು 25 ಬಾರಿ 10 34 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಸ್ಥೂಲವಾಗಿ ರದ್ದುಗೊಳ್ಳುತ್ತದೆ ಎಂದು ಹೇಳುವ ಅವಕಾಶದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಇದು ರದ್ದುಗೊಳ್ಳುತ್ತದೆ ಮತ್ತು ನಿಮಗೆ 107 ಸಿಗುತ್ತದೆ 107 ಪ್ಲಸ್ 6 1013 1022 ಯಾವುದೇ ಘಟಕಗಳು ಈ ಘಟಕಗಳನ್ನು ಕೆಲಸ ಮಾಡಲು ಮತ್ತು ನಿಯೋಜನೆ ಸಮಸ್ಯೆಯಾಗಿ ನೀಡಲು ನಾನು ನಿಮಗೆ ಅವಕಾಶ ನೀಡುತ್ತೇನೆ A ಯುನಿಟ್ T ವಿಲೋಮ ಮತ್ತು Bu ನಂತೆಯೇ ಇರುವ ಈ ಘಟಕಗಳನ್ನು ಕೆಲಸ ಮಾಡುವಲ್ಲಿ ನೆನಪಿನಲ್ಲಿಡಿ ಆದ್ದರಿಂದ ಇದು ನಾವು ಮಾತನಾಡುವ ರೀತಿಯ ಆದೇಶಗಳು ಈಗ ಇದು ಪ್ರಚೋದಿತ ಹೊರಸೂಸುವಿಕೆಯ ಅಸ್ತಿತ್ವಕ್ಕೆ ಹೆಚ್ಚಳವನ್ನು ನೀಡುತ್ತದೆ ಇದು ಬೆಳಕಿನ ಸಂಕೇತವನ್ನು ವರ್ಧಿಸುವ ಸಾಧ್ಯತೆಯನ್ನು ನೀಡುತ್ತದೆ ಮತ್ತು ನಾನು ವಿವರಿಸುತ್ತೇನೆ ನನ್ನ ಬಳಿ ಒಂದು ಘನವಿದೆ ಅದರಲ್ಲಿ ಕೆಲವು ಅನಿಲ ತುಂಬಿದೆ ಮತ್ತು ನೀವು ಅದರ ಮೂಲಕ ಬೆಳಕನ್ನು ಹಾದುಹೋಗುವಂತೆ ಮಾಡುತ್ತೀರಿ ಎಂದು ಭಾವಿಸೋಣ ಏನಾಗಬಹುದು ಎಂದರೆ ಈ ಬೆಳಕು ಹೀರಲ್ಪಡುತ್ತದೆ ಮತ್ತು ಅಲ್ಲಿಂದ ಹೊರಬರುವುದು ಕಡಿಮೆ ತೀವ್ರತೆಯ ಬೆಳಕು ಮತ್ತು ಅದು ಏಕೆ ಸಂಭವಿಸುತ್ತದೆ ಏಕೆಂದರೆ ಮೇಲಿನ ಸ್ಥಿತಿ N2 ನಲ್ಲಿ ಪರಮಾಣುಗಳಿವೆ ಕೆಳ ಸ್ಥಿತಿ N1 ನಲ್ಲಿ ಪರಮಾಣುಗಳಿವೆ ಮತ್ತು ಆವರ್ತನ ಬೆಳಕು ಹೀರಲ್ಪಡುತ್ತದೆ ಮತ್ತು ಸಾಮಾನ್ಯವಾಗಿ N1 N2 ಗಿಂತ ದೊಡ್ಡದಾಗಿದ್ದರೆ ಮತ್ತು ನಾನು ಇದನ್ನು ಶೀಘ್ರದಲ್ಲೇ ಗಣಿತಶಾಸ್ತ್ರದಲ್ಲಿ ತೋರಿಸುತ್ತೇನೆ ಆಗ ಏನಾಗಬಹುದು ಎಂದರೆ ಹೀರಿಕೊಳ್ಳುತ್ತಿರುವ ಪರಮಾಣುಗಳು ಸಂಖ್ಯೆಯಲ್ಲಿ ದೊಡ್ಡದಾಗಿರುತ್ತವೆ ಮತ್ತು ನಂತರ ಬರುವ ಪರಮಾಣುಗಳನ್ನು ಹಾಗಾಗಿ ಬೆಳಕು ಹೀರಲ್ಪಡುತ್ತದೆ ಆದಾಗ್ಯೂ ಈ ಅನಿಲವು ಪರಮಾಣುಗಳನ್ನು ಹೊಂದಿದ್ದು N2 N1 ಗಿಂತ ದೊಡ್ಡದಾಗಿದೆ ಮತ್ತು ನಂತರ ಹೋಗುವ ಬೆಳಕು ವರ್ಧಿಸುತ್ತದೆ ಹೆಚ್ಚಿನ ಬೆಳಕು ಹೊರಬರುತ್ತದೆ ಏಕೆಂದರೆ ಈಗ ಬೆಳಕನ್ನು ಹೀರಿಕೊಳ್ಳುವುದಕ್ಕಿಂತ ಹೆಚ್ಚಿನ ಪರಮಾಣುಗಳು ಕೆಳಗಿಳಿಯುತ್ತವೆ ಮತ್ತು ವಿಕಿರಣವನ್ನು ನೀಡುತ್ತವೆ ಆದ್ದರಿಂದ ಬೆಳಕು ವರ್ಧಿಸುತ್ತದೆ ಈಗ ನಾವು N1 ಮತ್ತು N2 ನಡುವಿನ ಈ ಸಂಬಂಧವನ್ನು ನೋಡೋಣ ಮತ್ತು ಗಣಿತದ ಪ್ರಕಾರ ಬೆಳಕು ವರ್ಧಿತವಾಗುತ್ತಿದೆ ಅಥವಾ ಕಡಿಮೆಯಾಗುತ್ತಿದೆ ಆದ್ದರಿಂದ ಇದಕ್ಕಾಗಿ ನಾನು ಪರಿಗಣಿಸುವುದೇನೆಂದರೆ ನಾವು ಈ ಟ್ಯೂಬ್ ಅನ್ನು ತೆಗೆದುಕೊಳ್ಳೋಣ ಮತ್ತು ಈ ಉದ್ದವನ್ನು ಡೆಲ್ಟಾ ವನ್ನು ಹೊಂದಿಸೋಣ ಮತ್ತು ಈ ಅಡ್ಡ ವಿಭಾಗದ ಪ್ರದೇಶವು a ಆಗಿರಲಿ ಮತ್ತು ಎಲ್ಲಾ ಆವರ್ತನಗಳಲ್ಲಿ ನಾನು ಬರುತ್ತಿರುವುದು ತೀವ್ರತೆಯ ಬೆಳಕು ಎಂದು ಭಾವಿಸೋಣ ಮತ್ತು ತೀವ್ರತೆಯ ಬೆಳಕು I ಜೊತೆಗೆ ಡೆಲ್ಟಾ I ನಾನು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಗಣಿತದ ವಕ್ರಾಕೃತಿಗಳು ಹೆಚ್ಚು ಅನುಕೂಲಕರ ತರಂಗದಲ್ಲಿ ಕಾರ್ಯನಿರ್ವಹಿಸುತ್ತವೆ II ಹೊರಗೆ ಹೋಗುತ್ತೇನೆ ಮತ್ತು ಅದು ಏಕೆ ಸಂಭವಿಸುತ್ತದೆ ಏಕೆಂದರೆ ಪರಮಾಣುಗಳು ಬೆಳಕನ್ನು ನೀಡುತ್ತವೆ ಮತ್ತು ಪರಮಾಣುಗಳು ಬೆಳಕನ್ನು ಹೀರಿಕೊಳ್ಳುತ್ತವೆ ಮತ್ತು ಹೊರಸೂಸುವಿಕೆ ಮತ್ತು ಹೀರಿಕೊಳ್ಳುವಿಕೆಯ ವ್ಯತ್ಯಾಸವು ಈ ಬೆಳಕನ್ನು ನೀಡುತ್ತದೆ ಆದ್ದರಿಂದ ನಾನು ಉದ್ದದ Z ಕ್ರಾಸ್ ಸೆಕ್ಷನಲ್ ಪ್ರದೇಶದ ಈ ಟ್ಯೂಬ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಬರುತ್ತಿರುವ I ತೀವ್ರತೆಯ ಬೆಳಕು II ಗೆ ಹೋಗುತ್ತದೆ ಮತ್ತು ವ್ಯತ್ಯಾಸವು ಒಳಗೆ ನಡೆಯುವ ಹೀರಿಕೊಳ್ಳುವಿಕೆ ಮತ್ತು ಹೊರಸೂಸುವಿಕೆಯಿಂದ ಉಂಟಾಗುತ್ತದೆ ಮೇಲಿನ ಹಂತದಲ್ಲಿರುವ ಪರಮಾಣುಗಳ ಸಾಂದ್ರತೆಯು n2 ಆಗಿರಲಿ ಕೆಳಮಟ್ಟದಲ್ಲಿರುವ ಪರಮಾಣುಗಳ ಸಾಂದ್ರತೆಯು n1 ಆಗಿರಲಿ ನಂತರ ನಾನು ಏನು ಹೊಂದಿದ್ದೇನೆ ನಾನು ಸ್ವಯಂಪ್ರೇರಿತ ಹೊರಸೂಸುವಿಕೆಯನ್ನು ನಿರ್ಲಕ್ಷಿಸುತ್ತೇನೆ ಮತ್ತು ಬೆಳಕಿನ ತೀವ್ರತೆಯು ಸಾಕಷ್ಟು ಪ್ರಬಲವಾಗಿದೆ ಎಂದು ನಾನು ಯಾವಾಗ ಮಾಡಬಹುದು ಇದರಿಂದಾಗಿ ಪ್ರಚೋದಿತ ಹೊರಸೂಸುವಿಕೆ ಮತ್ತು ಹೀರಿಕೊಳ್ಳುವಿಕೆ ಇರುತ್ತದೆ ಪ್ರಾಬಲ್ಯವಿದೆ ಆದ್ದರಿಂದ ಎನರ್ಜಿ ಬ್ಯಾಲೆನ್ಸ್ ಸಮೀಕರಣದಿಂದ ನಾನು ಹೊರ ಹೋಗುತ್ತಿದ್ದೇನೆ E ಹೊರಹೋಗುವಿಕೆಯು E ಪ್ಲಸ್ ನಲ್ಲಿ ಬರುತ್ತಿರುವುದಕ್ಕೆ ಸಮನಾಗಿರುತ್ತದೆ ಮತ್ತು ಪರಮಾಣುಗಳು ನೀಡಿದ ಪರಮಾಣುಗಳ ಶಕ್ತಿಯಿಂದ ಏನನ್ನು ನೀಡಲಾಗಿದೆ ಎಂಬುದನ್ನು ಗಮನಿಸಲಾಗಿದೆ ಹೊರಹೋಗುವ ಶಕ್ತಿಯನ್ನು ತೀವ್ರತೆ ಎಂದು ಬರೆಯಬಹುದು ಇದು ಪ್ರತಿ ಘಟಕಕ್ಕೆ ಪ್ರತಿ ಯೂನಿಟ್ ಗೆ ಶಕ್ತಿಯಾಗಿರುತ್ತದೆ ಮತ್ತು ಇದು ಪ್ರತಿ ಯುನಿಟ್ ಸಮಯಕ್ಕೂ ಇದೆ ಆದ್ದರಿಂದ ಪ್ರತಿ ಯುನಿಟ್ ಸಮಯಕ್ಕೆ ಶಕ್ತಿಯು ಹೊರಹೋಗುವುದು E ತೀವ್ರತೆ II ಪ್ರದೇಶದಾದ್ಯಂತ ಹೋಗುತ್ತಿದೆ ಅದು I ಪ್ಲಸ್ ಸಮನಾಗಿರುತ್ತದೆ ಮತ್ತು ಮೇಲಿನಿಂದ ಕೆಳ ಹಂತಕ್ಕೆ ಬರುವ ಪರಮಾಣುಗಳ ವಾಲ್ಯೂಮ್ Z ನ ಸಂಖ್ಯೆ n2 ನಷ್ಟು ಹೆಚ್ಚಾಗುತ್ತದೆ ಅದು ಮೇಲಿನ ಹಂತದಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಮತ್ತು ಹೊರಸೂಸುವಿಕೆಯ ಪ್ರಮಾಣ uT ಮತ್ತು ಪ್ರತಿಯೊಂದೂ ಪರಮಾಣು ಮೇಲಿನಿಂದ ಕೆಳ ಹಂತಕ್ಕೆ ಪರಿವರ್ತನೆ ಮಾಡುವಾಗ ಅದು hν ಹೊರ ಶಕ್ತಿಯನ್ನು ನೀಡುತ್ತದೆ ಕೆಳಗಿನಿಂದ ಮೇಲಿನ ಹಂತಕ್ಕೆ ಪರಿವರ್ತನೆ ಮಾಡುವ ಪರಮಾಣುಗಳ ಸಂಖ್ಯೆಯನ್ನು ಮೈನಸ್ ಮಾಡಿ ಮತ್ತು ಅದು ಈ ಉಪನ್ಯಾಸದ ಆರಂಭದಲ್ಲಿ ನಾನು ಬರೆದ ಸಮತೋಲನ ಸಮೀಕರಣದಿಂದ n1aZBuThν ಆಗಿರುತ್ತದೆ ಆದ್ದರಿಂದ ನಾನು ಹೇಳಿದಂತೆ ನಾನು ಪಡೆಯುವುದು ಮುಂದಿನ ಪುಟದಲ್ಲಿ I a ನಲ್ಲಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿರುವ ಎಲ್ಲವು Bn2 n1uThνaZ ಗೆ ಸಮಾನವಾಗಿರುತ್ತದೆ ನಾನು ಎಲ್ಲಾ ನಿಯಮಗಳನ್ನು ಸಂಗ್ರಹಿಸಿದ್ದೇನೆ ಆದ್ದರಿಂದ IZ ರದ್ದತಿಗೆ ಸಮಾನವಾಗಿರುತ್ತದೆ ಇದು Bhνn2 n1uTಗೆ ಸಮಾನವಾಗಿರುತ್ತದೆ ಇದರಿಂದ n2 n1 0 ಗಿಂತ ಹೆಚ್ಚಿರುವು ಸ್ಪಷ್ಟವಾಗುತ್ತದೆ ಅಂದರೆ ಮೇಲಿನ ಹಂತದಲ್ಲಿರುವ ಪರಮಾಣುಗಳ ಸಂಖ್ಯೆ ನಾನು IZ ಎಂದು ಬರೆಯುತ್ತಿರುವ ಕೆಳ ಹಂತದ d I d Zನಲ್ಲಿನ ಪರಮಾಣುಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ ಆದ್ದರಿಂದ 0 ಕ್ಕಿಂತ ಹೆಚ್ಚಿನದಕ್ಕೆ ಹೋಗುವುದರಿಂದ ತೀವ್ರತೆಯು ನಾನು ಒಳಗೆ ಕಳುಹಿಸಲು ಇಷ್ಟಪಡುವಂತೆಯೇ ಆಗುತ್ತದೆ ಮತ್ತೊಂದೆಡೆ n2 n1 ಗಿಂತ ಕಡಿಮೆಯಿದ್ದರೆ 0 d I d Z 0 ಗಿಂತ ಕಡಿಮೆಯಿರುತ್ತದೆ ಮತ್ತು ಬೆಳಕು ಕಡಿಮೆಯಾದರೆ ಅದು ಹೀರಲ್ಪಡುತ್ತದೆ ಈ ಸಮೀಕರಣವನ್ನು ಈಗ ಸ್ವಲ್ಪ ಉತ್ತಮ ರೂಪದಲ್ಲಿ ಬರೆಯಲು ನಮಗೆ ಅನುಮತಿಸುತ್ತದೆ ಆದ್ದರಿಂದ ಇದು d I d Z Bhνn2 n1uT ಗೆ ಸಮಾನವಾಗಿರುತ್ತದೆ ಹಾಗಾಗಿ ತೀವ್ರತೆಯ ದೃಷ್ಟಿಯಿಂದ ನಾನು uT ಬರೆಯಲು ಬಯಸುತ್ತೇನೆ ಆದ್ದರಿಂದ ನಾನು ಆವರ್ತನ ಶ್ರೇಣಿಯ ಮೇಲೆ ಬೆಳಕನ್ನು ಕಳುಹಿಸುತ್ತಿದ್ದೇನೆ ಎಂದು ನೆನಪಿಡಿ ಆದ್ದರಿಂದ ಇದು ಒಳಗೊಂಡಿರುವ ಒಟ್ಟು ಶಕ್ತಿಯಾಗಿದೆ ಮತ್ತು ಇದು ಸಮತಲ ತರಂಗದಂತೆ ಇರುತ್ತದೆ ಆದ್ದರಿಂದ ಈ ಬಾರಿ C ತೀವ್ರವಾಗಿರುತ್ತದೆ ಆದ್ದರಿಂದ ನಾನು ಬರೆಯಬಲ್ಲೆ ಇದು uT Ic ಎಂದು ಸೂಚಿಸುತ್ತದೆ ನಾನು ಅದನ್ನು ಸಮೀಕರಣದಲ್ಲಿ ಬದಲಿಸಲು ಹೋಗುತ್ತೇನೆ ಮತ್ತು ನಾನು ಅದನ್ನು ಪಡೆಯುತ್ತೇನೆ d I d Z n2 n1BhνcI ಗೆ ಸಮಾನವಾಗಿದೆ ಇದು ಉದ್ದದ ಸ್ಕ್ವೇರ್ ಅಥವಾ ಪ್ರದೇಶದ ಆಯಾಮಗಳನ್ನು ಹೊಂದಿದೆ ಎಂದು ನೀವು ಸುಲಭವಾಗಿ ತೋರಿಸಬಹುದು ಆದ್ದರಿಂದ ನಾನು ಕ್ರಾಸ್ ಸೆಕ್ಷನ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ವ್ಯಾಖ್ಯಾನಿಸಲಿದ್ದೇನೆ ಮತ್ತು ಇದು Bhνc ಗೆ ಹೋಗುವುದನ್ನು ನೀವು ಬಯಸಿದರೆ ಇದು ಪರಿವರ್ತನೆ ಅಡ್ಡ ವಿಭಾಗವಾಗಿದೆ ಆದ್ದರಿಂದ ಒಂದು ಮಾಧ್ಯಮದಲ್ಲಿ ಬೆಳಕು ಉದ್ದದಲ್ಲಿ ಚಲಿಸುವಾಗ d I d Z ಎಂಬ ರೂಪದಲ್ಲಿ ಸಮೀಕರಣವನ್ನು ಬರೆಯಿರಿ ಅದು n2 n1σI ಎಂದು ಬದಲಾಗುತ್ತದೆ ನಾವು ಪರಿಗಣಿಸುತ್ತಿರುವುದನ್ನು ಮತ್ತೆ ಚಿತ್ರ ಬಿಡಿಸೋಣ ನಾವು ಈಗ ಪರಿಗಣಿಸುತ್ತಿದ್ದೇವೆ ಈ ಅನಿಲ ಪರಮಾಣುಗಳು ಇರುವ ಕಂಟೇನರ್ ನಲ್ಲಿ n 2 ಮೇಲಿನ ಮಟ್ಟ ಮತ್ತು n 1 ಕೆಳಮಟ್ಟದಲ್ಲಿದೆ ಮತ್ತು ನಾನು ಪರಿವರ್ತನೆಯ ಆವರ್ತನಕ್ಕೆ ಹತ್ತಿರವಿರುವ ಆವರ್ತನದ ಬೆಳಕನ್ನು ತೀವ್ರತೆಯೊಂದಿಗೆ ಕಳುಹಿಸುತ್ತಿದ್ದೇನೆ ಅದು ಚಲಿಸುತ್ತದೆ ಅದು d I d Z n2 n1σI ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ n2 n1 ಗಿಂತ ಹೆಚ್ಚಿದ್ದರೆ ಅದು ಮೇಲಿನ ಹಂತದ ಪರಮಾಣುಗಳ ಸಾಂದ್ರತೆಯು ಕೆಳಮಟ್ಟದ ತೀವ್ರತೆಯ ಪರಮಾಣುಗಳ ಸಾಂದ್ರತೆಗಿಂತ ದೊಡ್ಡದಾಗಿದ್ದರೆ ಅದು ಪ್ರಯಾಣದಂತೆ ಹೆಚ್ಚಾಗುತ್ತದೆ ಮತ್ತು ಅದು ವರ್ಧಿಸುತ್ತದೆ ಈಗ ನಾವು ಅಡ್ಡ ವಿಭಾಗದ ಮೌಲ್ಯವನ್ನು ಅಂದಾಜು ಮಾಡೋಣ ಇದಕ್ಕಾಗಿ ನಾನು ಈ ಸಿಗ್ಮಾ ವನ್ನು Bhνc ಎಂದು ವ್ಯಾಖ್ಯಾನಿಸಿದ್ದೇನೆ ಇದನ್ನು ನಾನು Bh ಆದೇಶದ Bhc ಎಂದು ಬರೆಯಬಹುದು ಅದು ನಾನು ವೈಟ್ ಲೈಟ್ ಅಥವಾ ಬ್ರಾಡ್ ಬ್ಯಾಂಡ್ ಲೈಟ್ ಹೊಳೆಯುತ್ತಿರುವಾಗ ಆದ್ದರಿಂದ ವಿಶಾಲ ಬ್ಯಾಂಡ್ ಬೆಳಕಿಗೆ ನಾನು nu ನ ಕ್ರಮವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು ಸಿಗ್ಮಾವನ್ನು Bhc ಗೆ ಸಮಾನವಾಗಿ ಬರೆಯಬಹುದು ನಾನು ನಿಮಗೆ ತೋರಿಸಿದ ಸಂಖ್ಯೆಯನ್ನು ಕೆಲವೇ ನಿಮಿಷಗಳಲ್ಲಿ ಅಂದಾಜು ಮಾಡೋಣ B ಕ್ರಮದಲ್ಲಿದೆ ಎಂದು ಭಾವಿಸೋಣ 22 ಘಟಕಗಳು h 10 34 ರ ಕ್ರಮದಿಂದ C ಭಾಗಿಸಿದಾಗ 108 ರ ಕ್ರಮವಿದೆ ಆದ್ದರಿಂದ ಇದು 10 20 ಚದರ ಮೀಟರ್ ಅಥವಾ 10 14 ಚದರ ಸೆಂಟಿಮೀಟರ್ ಕ್ರಮದಲ್ಲಿ ಪರಮಾಣುಗಳ ಸಿಗ್ಮಾ ದಲ್ಲಿ ನಾವು ಸಾಮಾನ್ಯವಾಗಿ ಕಂಡುಕೊಳ್ಳುವುದು 10 18 ರಿಂದ 10 20 ಚದರ ಸೆಂಟಿಮೀಟರ್ ಕ್ರಮದಲ್ಲಿರುತ್ತದೆ ಆದರೆ ನಾನು ಇಲ್ಲಿ ಏನು ಮಾಡಿದ್ದೇನೆಂದರೆ ಕೇವಲ ಒಂದು ಅಂದಾಜು ಮಾಡಲಾಗಿದೆ ಆದ್ದರಿಂದ ನೀವು ಹೊಂದಲು ಹೊರಟಿರುವುದು d I d T 10 18I ನ ಕ್ರಮವಾಗಿರಲಿದೆ ಆದ್ದರಿಂದ ನೀವು ತೀವ್ರತೆಯ ಮೇಲೆ ಯಾವುದೇ ಮಹತ್ವದ ಬದಲಾವಣೆಯನ್ನು ಹೊಂದಲು ಬಯಸಿದರೆ ನಿಜವಾಗಿಯೂ ದೊಡ್ಡದಾಗಿರಬೇಕು ಈಗ ಲೇಸರ್ ಗಳನ್ನು ತಯಾರಿಸಲು ಇದನ್ನು ಸ್ವರೂಪಗೊಳಿಸಲು ಹೇಗೆ ಬಳಸಲಾಗುತ್ತದೆ ಆದ್ದರಿಂದ ಲೇಸರ್ ನಲ್ಲಿ ಏನಾಗುತ್ತದೆ ಎಂದು ಈಗ ನೋಡೋಣ ಲೇಸರ್ನಲ್ಲಿ ಒಬ್ಬರು ಏನು ಮಾಡುತ್ತಾರೆಂದರೆ ಎರಡು ಕನ್ನಡಿಗಳನ್ನು ಇರಿಸುತ್ತದೆ ಇವು ಕನ್ನಡಿಗಳು ಮತ್ತು ಒಳಗೆ ಬೆಳಕನ್ನು ಉತ್ಪಾದಿಸುತ್ತವೆ ಮತ್ತು ಈ ಬೆಳಕು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುತ್ತದೆ ಎಡಭಾಗದಲ್ಲಿರುವ ಕನ್ನಡಿಯ ಪ್ರತಿಫಲನವು R1 ಆಗಿರಲಿ ಬಲಭಾಗದಲ್ಲಿರುವ ಕನ್ನಡಿಯ ಪ್ರತಿಫಲನವು R2 ಆಗಿರಲಿ ಆದ್ದರಿಂದ ಏನಾಗುತ್ತದೆ ಎಂದರೆ ತೀವ್ರತೆಯ ಬೆಳಕು ಬಲಕ್ಕೆ ಹೋದಾಗ R2 I ಮರಳಿ ಬರುವುದು ಮತ್ತು ಅದು ಬಲಭಾಗದ ಕನ್ನಡಿಯಿಂದ ಪ್ರತಿಫಲಿಸಿದ ನಂತರ ನಾನು R1 ಟೈಮ್ ಮತ್ತು R2 ಟೈಮ್ I ಅನ್ನು ಪಡೆಯುತ್ತೇನೆ ಒಂದು ವೇಳೆ ನಾವು ಬೆಳಕನ್ನು ವರ್ಧಿಸಬೇಕಾದರೆ R1 R2 I ನಷ್ಟು ವರ್ಧಕ ಅಂಶವು ಕನಿಷ್ಟ ಒಂದಾದರೂ ನಿರ್ಣಾಯಕವಾಗಿರಬೇಕು ವರ್ಧಕ ಅಂಶವು ವಾಸ್ತವವಾಗಿ R1 ಮತ್ತು R2 ಗಿಂತ ದೊಡ್ಡದಾಗಿರಬೇಕು ಮತ್ತು ವರ್ಧನೆಯ ಅಂಶ ಎಷ್ಟು ಎಂದು ಪರಿಶೀಲಿಸೋಣ ಆದ್ದರಿಂದ ನಾನು d I d Z ಅನ್ನು n2 n1σIಗೆ ಸಮನಾಗಿರುತ್ತೇನೆ ಮತ್ತು ಇದು ಬೆಳಕಿನಲ್ಲಿ I I0en2 n1σZ Z ದೂರದಲ್ಲಿ ಚಲಿಸುವುದನ್ನು ನಮಗೆ ನೀಡುತ್ತದೆ ಈಗ ನಾವು ಎರಡು ಕನ್ನಡಿಯ ನಡುವೆ ಪರಿಗಣಿಸುವ ಕುಳಿಯಲ್ಲಿ ಉದ್ದ l ಆಗಿದ್ದರೆ ಬೆಳಕಿನಿಂದ 2 l ದೂರ ಪ್ರಯಾಣದ ನಂತರ ನಾನು ಎಡ ಕನ್ನಡಿಯಲ್ಲಿರುವ ಮೂಲ ಕನ್ನಡಿಗೆ ಹಿಂತಿರುಗುತ್ತೇನೆ I0en2 n12l ಗೆ ಸಮಾನವಾಗಿರುತ್ತದೆ ಇದು ವರ್ಧಕ ಅಂಶ ಮತ್ತು ಈ ಬಾರಿ R1 R2 ಕನಿಷ್ಠ 1 ಆಗಿರಬೇಕು ನಾನು ಅದರ ಮೇಲೆ ಇರಬೇಕು ಎಂದು ನಾನು ಬರೆಯುತ್ತೇನೆ ಆದ್ದರಿಂದ ವರ್ಧಕ ಅಂಶದ ಸಮಯಗಳು ಆದ್ದರಿಂದ en2 n1σ2lR1R2I ಕನಿಷ್ಠ I ಆಗಿರಬೇಕು ಇದರಿಂದಾಗಿ ವಾಸ್ತವದಲ್ಲಿ ನಿರಂತರವಾದ ಬೆಳಕು ಲ್ಯಾಟಿಸ್ ಅನ್ನು ವರ್ಧಿಸಬೇಕಾದರೆ ಅದು ಹೆಚ್ಚು ಇರಬೇಕು ಆದ್ದರಿಂದ ನನ್ನ ಬಳಿ n2 n1σ2l lnR1R2ಗೆ ಸಮಾನವಾಗಿರುತ್ತದೆ ಆದ್ದರಿಂದ n2 n1 lnR1R22l ಗೆ ಸಮನಾಗಿರಬೇಕು ಅದು ln√ σl ಗೆ ಸಮನಾಗಿರುತ್ತದೆ R1 ಮತ್ತು R2 1 ಕ್ಕಿಂತ ಕಡಿಮೆಯಿರುವುದರಿಂದ ಈ ಸಂಖ್ಯೆ 0 ಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಲೇಸರ್ ಕ್ರಿಯೆಯು ನಡೆಯಲು n2 n1 ಕನಿಷ್ಠ ln√ σl ಆಗಿರಬೇಕು ಮತ್ತು ಇದನ್ನು ನಿರ್ಣಾಯಕ ಜನಸಂಖ್ಯಾ ವಿಲೋಮ ಎಂದು ಕರೆಯಲಾಗುತ್ತದೆ n2 n1 ನಿರ್ಣಾಯಕ ln√ σl ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮೇಲಿನ ಹಂತವು ಕೆಳ ಹಂತಕ್ಕಿಂತ ದೊಡ್ಡದಾದ ಪರಮಾಣುಗಳ ಸಂಖ್ಯೆಯನ್ನು ಹೊಂದಿರಬೇಕು ಎಂಬ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಮತ್ತು ಲೇಸರ್ ಕ್ರಿಯೆಯನ್ನು ಉಳಿಸಿಕೊಳ್ಳಲು ನಾನು ಕನ್ನಡಿಯ ಪ್ರತಿಫಲನ ಮತ್ತು ಈ ಪರಮಾಣುಗಳನ್ನು ಹಿಡಿದಿರುವ ಈ ಕುಹರದ ಉದ್ದದಿಂದ ನೀಡಲಾಗುವ ಮತ್ತು ಆಂಪ್ಲಿಫೈಯರ್ ಗಳಾಗಿ ಕಾರ್ಯನಿರ್ವಹಿಸುವ ಅವುಗಳ ನಡುವೆ ಕನಿಷ್ಠ ವ್ಯತ್ಯಾಸವನ್ನು ಹೊಂದಿರಬೇಕು ಈ n2 n1ಅನ್ನು 0 ಗಿಂತ ಹೆಚ್ಚಿನದನ್ನು ಸಾಧಿಸಲು ಈಗ ನಿಖರವಾಗಿ ಏನು ಮಾಡಲಾಗಿದೆ ಮುಂದಿನ ಉಪನ್ಯಾಸದಲ್ಲಿ ನಾನು ಚರ್ಚಿಸುತ್ತೇನೆ